ಆದ್ದರಿಂದ ಮತ್ತೊಂದು ಉದಾಹರಣೆಗೆ ಹಿಂತಿರುಗಿ ನಂತರ ನಾವು R L ಸರ್ಕ್ಯೂಟ್ ಅನ್ನು ನೋಡುತ್ತೇವೆ ಆಕೃತಿ 51 ರಲ್ಲಿ ಸ್ವಿಚ್ ಅನ್ನು ದೀರ್ಘಕಾಲದವರೆಗೆ ಮುಚ್ಚಲಾಗಿದೆ ಮತ್ತು ಅದು T 0 ನಲ್ಲಿ ತೆರೆಯುತ್ತದೆ ನೀವು ಎಲ್ಲಾ ಸಮಯದಲ್ಲೂ I ಮತ್ತು V ಅನ್ನು ನಿರ್ಧರಿಸಬೇಕು ಆದ್ದರಿಂದ ಈ ಸ್ವಿಚ್ ಅನ್ನು ದೀರ್ಘಕಾಲದವರೆಗೆ ಮುಚ್ಚಲಾಗಿದೆ ಮತ್ತು t 0 ನಲ್ಲಿ ಈ ಸ್ವಿಚ್ ತೆರೆಯಲಾಗುತ್ತದೆ ಇದು 100 ವೋಲ್ಟ್ ಮೂಲವಿದೆ ಮತ್ತು step ಇನ್ಪುಟ್ ಸಹ ಇಲ್ಲಿದೆ ಅದು 15 u ವೋಲ್ಟ್ ಇದೆ ಆದ್ದರಿಂದ ಸಾಮಾನ್ಯವಾಗಿ ನೀವು 15 of u ಅನ್ನು ಬರೆಯುವಾಗ ಅದು t0 ಇದ್ದಾಗ 0 ಮತ್ತು t0 ಇದ್ದಾಗ 15 ಆಗಿರುತ್ತದೆ ಸಾಮಾನ್ಯವಾಗಿ u ವಾಸ್ತವವಾಗಿ t0 ಇದ್ದಾಗ 0 ಮತ್ತು ಅದು t0 ಇದ್ದಾಗ 1 ಆಗಿರುತ್ತದೆ ಆದ್ದರಿಂದ15u ಅನ್ನು t0 ಇದ್ದಾಗ ಅದನ್ನು ನೀವು ಹಿಂದಿನ ಇತಿಹಾಸ ಎಂದು ಕರೆಯುತ್ತೀರಿ ಆದ್ದರಿಂದ ಈ ಸ್ವಿಚ್ ಅನ್ನು ದೀರ್ಘಕಾಲದವರೆಗೆ ಮುಚ್ಚಲಾಗಿದೆ ಎಂದರ್ಥ ಆದ್ದರಿಂದ ಈ ಸಂದರ್ಭದಲ್ಲಿ t 0 ಕ್ಕಿಂತ ಕಡಿಮೆ ಇದ್ದಾಗ ಏನಾಗುತ್ತದೆ t 0 ಕ್ಕಿಂತ ಕಡಿಮೆ ಇದ್ದಾಗ 15 u 0 ಮತ್ತು t 0 ಕ್ಕಿಂತ ಜಾಸ್ತಿ ಇದ್ದಾಗ 15 u 15 ಆಗಿರುತ್ತದೆ ಅಂದರೆ ಆ ಸಂದರ್ಭದಲ್ಲಿ ಏನಾಗುತ್ತದೆ ಇದನ್ನು ದೀರ್ಘಕಾಲದವರೆಗೆ ಮುಚ್ಚಲಾಗಿದೆ ಮತ್ತು ಇದರರ್ಥ ಈ 15 u ವೋಲ್ಟೇಜ್ ಮೂಲ ವಾಸ್ತವವಾಗಿ 0 ಆಗುತ್ತಿದೆ ಅಂದರೆ ಇದು ಹೀಗಿರುತ್ತದೆ ಆದ್ದರಿಂದ ಸ್ವಿಚ್ ದೀರ್ಘಕಾಲದವರೆಗೆ ಮುಚ್ಚಲ್ಪಟ್ಟಿದ್ದರಿಂದ ಇವೆರಡನ್ನು ಸೇರಿಸಿ ಇದು ವಾಸ್ತವವಾಗಿ 0 ಆಗುತ್ತಿದೆ ಇದರರ್ಥ ಈ 100 ವೋಲ್ಟ್ ಡಿಸಿ ಮೂಲವಿದೆ ಅಂದರೆ ಈ ಕೆಪಾಸಿಟರ್ ಓಪನ್ ಸರ್ಕ್ಯೂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಓಪನ್ ಸರ್ಕ್ಯೂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಅಂದರೆ ಸ್ವಿಚ್ ಅನ್ನು ದೀರ್ಘಕಾಲದವರೆಗೆ ಮುಚ್ಚಲಾಯಿತು ಅಂದರೆ vc0 100 ವೋಲ್ಟ್ ಆಗಿರುತ್ತದೆ ಆದ್ದರಿಂದ ಇದನ್ನು ನೀವು vc0 ಇದು ಕರೆಯುತ್ತೀರಿ ಮತ್ತು ಅದೇ ಸಮಯದಲ್ಲಿ ಈ ವೋಲ್ಟೇಜ್ 0 ಆಗಿರುವುದರಿಂದ ಹಾಗೂ ಈ 10 Ω ಮತ್ತು 20 Ω ಸಮಾನಾಂತರ ವಾಗಿರುತ್ತವೆ ನಾನು ವಿವರಣೆಯ ಉದ್ದೇಶಕ್ಕಾಗಿ ಮಾತ್ರ ಅರ್ಥೈಸುತ್ತೇನೆ ಆದ್ದರಿಂದ ಇದು ಓಪನ್ ಸರ್ಕ್ಯೂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಸಮಾನ ಸರ್ಕ್ಯೂಟ್ ಅನ್ನು ಹೀಗೆ ತೋರಿಸಲಾಗಿದೆ ನಾನು ಅದನ್ನು ಇಲ್ಲಿ ಚಿತ್ರಿಸಿದ್ದೇನೆ ಈ ಸಂದರ್ಭದಲ್ಲಿ ಎಲ್ಲವನ್ನೂ ಅಲ್ಲಿ ಬರೆಯಲಾಗಿದೆ ಮತ್ತು ವಿವರಿಸಲಾಗಿದೆ ಈ ವಿಷಯದಲ್ಲಿ ಸರ್ಕ್ಯೂಟ್ ಅನ್ನು ಹೀಗೆ ಬರೆಯಬಹುದು ಮತ್ತು ಅದು 15 ಆಗಿರುತ್ತದೆ ಆದ್ದರಿಂದ ಈ ಕೆಪಾಸಿಟರ್ ಅಲ್ಲಿದ್ದರೆ ಅದು ಓಪನ್ ಸರ್ಕ್ಯೂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಈ 10 Ω ಮತ್ತು 20 ಸಮಾನಾಂತರವಾಗಿರುತ್ತವೆ ಇದು 100 ವೋಲ್ಟ್ ಆಗಿದೆ ಆದ್ದರಿಂದ v0 v 100 ವೋಲ್ಟ್ ಮತ್ತು v 10 ಅಂದರೆ 10 ಆಂಪಿಯರ್ ಆಗುತ್ತದೆ ಇದನ್ನು ಕಂಡುಹಿಡಿಯಲು ನೀವು ಪ್ರಯತ್ನಿಸಿದರೆ ದಿಕ್ಕನ್ನು ಈ ರೀತಿ ತೆಗೆದುಕೊಳ್ಳಲಾಗುತ್ತದೆ ಆದ್ದರಿಂದ ಮತ್ತು ಈ ವೋಲ್ಟೇಜ್ ಎಂದರೆ ಇದು ವೋಲ್ಟೇಜ್ ಮತ್ತು ಇದು ಆಗಿರುತ್ತದೆ ಆದ್ದರಿಂದ ಇದು ಮೂಲತಃ ಏನಾಗುತ್ತದೆ ಅಂದರೆ ಈ ರೀತಿ ಚಲಿಸಿದರೆ 10 i v 0 ಆಗುತ್ತದೆ ಆದ್ದರಿಂದ i v 10 10010 10 ampere ಆಗುತ್ತದೆ ಆದ್ದರಿಂದ ನಾನು ಅದನ್ನು ಸ್ಪಷ್ಟೀಕರಣಗೊಳಿಸುತ್ತೇನೆ ಆದ್ದರಿಂದ ಈ ಸಂದರ್ಭದಲ್ಲಿ ಅದನ್ನು i v 10 ಎಂದು ನೀಡಲಾಗಿದೆ ಅದು 10 ಆಂಪಿಯರ್ ಆಗಿರುತ್ತದೆ t 0 ನಲ್ಲಿ ಸ್ವಿಚ್ ತೆರೆದಾಗ ಸರ್ಕ್ಯೂಟ್ ಅನ್ನು ನೋಡಿದರೆ ಕೆಪಾಸಿಟರ್ ವೋಲ್ಟೇಜ್ ಅನ್ನು ಪರಿಗಣಿಸಿದರೆ ಅದು ತೆರೆದ ತಕ್ಷಣ ಈ ವೋಲ್ಟೇಜ್ ಮೂಲವು ಇರಬಾರದು ಏಕೆಂದರೆ ಅದು ಸಂಪರ್ಕ ಕಡಿತಗೊಂಡಿದೆ ಮತ್ತು t 0 ನಲ್ಲಿ ಅದು ತೆರೆದಿರುತ್ತದೆ ಆದ್ದರಿಂದ t 0 ಕ್ಕಿಂತ ಹೆಚ್ಚಾದಾಗ ಈ 15 ವೋಲ್ಟ್ step input ಇಲ್ಲಿರುತ್ತದೆ ಮತ್ತು ಕೊನೆಯಲ್ಲಿ ಕೆಪಾಸಿಟರ್ ವೋಲ್ಟೇಜ್ ತ್ವರಿತವಾಗಿ ಬದಲಾಗುವುದಿಲ್ಲ ಆದ್ದರಿಂದ ಆ ಸಂದರ್ಭದಲ್ಲಿ ಏನಾಗುತ್ತದೆ ಅಂದರೆ v0 v0 100 ವೋಲ್ಟ್ ಆಗಿರುತ್ತದೆ ಆದ್ದರಿಂದ ಈಗ ಈ ಸಂದರ್ಭದಲ್ಲಿ 15 ವೋಲ್ಟ್ ಮೂಲವಿದೆ ಮತ್ತು ಇದು 10i ಮತ್ತು ಇದು v14 Farad ಆಗಿದೆ ಕೆಪಾಸಿಟರ್ ವೋಲ್ಟೇಜ್ ತ್ವರಿತವಾಗಿ ಬದಲಾಗುವುದಿಲ್ಲ ಎಂದು ನೀವು ನೋಡಿದರೆ v0 v0 ಅಂದರೆ 100 ವೋಲ್ಟ್ ಆಗಿರುತ್ತದೆ t0 ಆದಾಗ ಸ್ವಿಚ್ ತೆರೆದಿರುತ್ತದೆ ಮತ್ತು 10 ವೋಲ್ಟ್ ಮೂಲ ಸರ್ಕ್ಯೂಟ್ನಿಂದ ಸಂಪರ್ಕ ಕಳೆದುಕೊಳ್ಳುತ್ತದೆ ನಾನು ನಿಮಗೆ ಹೇಳಿದ್ದೇನೆಂದರೆ ಈ 15u ವೋಲ್ಟ್ ಮೂಲವು ಈಗ ಸರ್ಕ್ಯೂಟ್ನಲ್ಲಿ ಈ ರೀತಿ ಕಾರ್ಯನಿರ್ವಹಿಸುತ್ತಿದೆ ಈಗ ಸ್ಥಿರ ಸ್ಥಿತಿಯಲ್ಲಿ ನೋಡಿದರೆ v infinity ಆಗಿರುತ್ತದೆ ಸ್ಥಿರ ಸ್ಥಿತಿಯಲ್ಲಿ ಈ ಕೆಪಾಸಿಟರ್ ಓಪನ್ ಸರ್ಕ್ಯೂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಭಾವಿಸೋಣ ಅಂದರೆ ಸರ್ಕ್ಯೂಟ್ ಈ ರೀತಿಯಾಗಿರುತ್ತದೆ ಇದು 15 ವೋಲ್ಟ್ ಇದು 10 Ω ಇದು 20 Ω ಮತ್ತು ಈ ಕೆಪಾಸಿಟರ್ ಡಿಸಿ ಇದ್ದಾಗ ಸ್ಥಿರ ಸ್ಥಿತಿಯಲ್ಲಿ ಓಪನ್ ಸರ್ಕ್ಯೂಟ್ ಆಗಿ ಕಾರ್ಯನಿರ್ವಹಿಸುತ್ತಿದೆ ಆದ್ದರಿಂದ ಆ ಸಂದರ್ಭದಲ್ಲಿ ಏನಾಗಬಹುದು ಈ Vs v infinity v ಆಗಿದೆ v ಇದು ಸ್ಥಿರ ಸ್ಥಿತಿಯಲ್ಲಿರುತ್ತದೆ ಈಗ ನೀವು ಸುಲಭವಾಗಿ ನೋಡುವಂತೆ ಓಪನ್ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ಇದು 10 Ω ಮತ್ತು ಇದು 20 is ಆಗಿದೆ ಆದ್ದರಿಂದ i ಅನ್ನು ನೀವು ಸುಲಭವಾಗಿ ಕಂಡುಹಿಡಿಯಬಹುದು ಆದ್ದರಿಂದ ಓಪನ್ ಸರ್ಕ್ಯೂಟ್ ಎಂದು ಪರಿಗಣಿಸಿದಾಗ i ಅನ್ನು 15 20 10 ಅಂದರೆ 15 30 ಆದ್ದರಿಂದ ಅರ್ಧ ಆಂಪಿಯರ್ ಆಗುತ್ತದೆ v infinity ಸ್ಥಿರವಾದ ವೋಲ್ಟೇಜ್ ಮೌಲ್ಯವಾಗಿರುತ್ತದೆ ಇದು ಓಪನ್ ಸರ್ಕ್ಯೂಟ್ ಇದು i ½ ಮತ್ತು ಇದು 20 ಆಗಿದೆ ಆದ್ದರಿಂದ v infinity ವೋಲ್ಟ್ ಆಗುತ್ತದೆ ಆದ್ದರಿಂದ ಈ ಸರ್ಕ್ಯೂಟ್ ಅನ್ನು ನಿಮಗಾಗಿ ಚಿತ್ರಿಸಲಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ v infinity 10 ವೋಲ್ಟ್ ಆಗಿದೆ RTheveninಅನ್ನು ಕಂಡುಹಿಡಿಯುವಾಗಸರ್ಕ್ಯೂಟ್ ಅನ್ನು ಈ ಭಾಗದಿಂದ ನೋಡಿ ಕಂಡುಹಿಡಿಯಬೇಕು ಆ ಸಮಯದಲ್ಲಿ ನೀವು ಇದನ್ನು short ಮಾಡಬೇಕು ಆದ್ದರಿಂದ 10 Ω ಮತ್ತು 20 ಸಮಾನಾಂತರವಾಗಿರುತ್ತವೆ ಏಕೆಂದರೆ ಇದನ್ನು short ಮಾಡಿರುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ RThevenin 10 2010 20 ಆಗಿರುತ್ತದೆ ಆದ್ದರಿಂದ ಇದು 200 30 203 Ω ಆಗುತ್ತದೆ ಸಮಯ ಸ್ಥಿರಾಂಕ τ c R Thevenin ಆಗಿರುತ್ತದೆ ಇಲ್ಲಿ c1 4 Farad ಎಂದು ನೀಡಲಾಗುತ್ತದೆ ಆದ್ದರಿಂದ ಇದು 14 203 ಆಗಿದೆ ಆದ್ದರಿಂದ ಅದು 53 ಸೆಕೆಂಡ್ ಆಗುತ್ತದೆ ಆದ್ದರಿಂದ ಈ ಎಲ್ಲಾ ಲೆಕ್ಕಾಚಾರಗಳನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸುತ್ತೇನೆ ಆದ್ದರಿಂದ ಈ ಸಂದರ್ಭದಲ್ಲಿ τ 53 ಸೆಕೆಂಡ್ ಮತ್ತು RThevenin 203 ಆಗಿದೆ ಈಗ vt v infinity v0 v infinity e t tτ ಎಂಬ ಸೂತ್ರವನ್ನು ತಿಳಿದಿದ್ದೇವೆ ಆದ್ದರಿಂದ v infinity 10 ಮತ್ತು v0 100 ಆದ್ದರಿಂದ 100 10 53 ಎಂದಾಗುತ್ತದೆ ಆದ್ದರಿಂದ ಇದು e 3 t5 ಆಗಿರುತ್ತದೆ ಆದ್ದರಿಂದ vt 10 10 e to the power 3 t5 volt ಆಗಿರುತ್ತದೆ ಈಗ ಆಕೃತಿ 53 ರಲ್ಲಿ ಈ ವೋಲ್ಟೇಜ್ ಬಗ್ಗೆ ಒಂದು ವಿಷಯವಿದೆ ಈ ವೋಲ್ಟೇಜ್ v ಬಿಟ್ಟು ಯಾವುದೇ ಅಂಶಗಳಿಲ್ಲ ಆದ್ದರಿಂದ ಅದೇ ವೋಲ್ಟೇಜ್ 20 Ω ಪ್ರತಿರೋಧದಲ್ಲಿ ಇರುತ್ತದೆ ಆದ್ದರಿಂದ ಮತ್ತು ಈ ಕೆಪಾಸಿಟರ್ ಮೂಲಕ ಹರಿಯುವ ವಿದ್ಯುತ್ i v 20 ಎಂದು ಹೇಳುತ್ತೇನೆ ಇದು i ಮತ್ತು ಇದು c d vd t ಇರುತ್ತದೆ ಅಂದರೆ i v 20 c d v d t ಇರುತ್ತದೆ ಈ ಸಮೀಕರಣವನ್ನು i v20 c d vd t ಎಂದು ಬರೆಯಬಹುದು i v 20 c d v d t ಇದರ ಅರ್ಥವೇನೆಂದರೆ ನೀವು ಆ ಅಭಿವ್ಯಕ್ತಿಯನ್ನು v ಎಂದು ಬರೆಯಬಹುದು ಆದ್ದರಿಂದ ಪ್ರತಿ ಬಾರಿ ನಾನು vt ಅನ್ನು ಬರೆಯುತ್ತಿಲ್ಲ ನೀವು ಬಯಸಿದರೆ ನೀವು ಇದನ್ನು vt ಎಂದು ಬರೆಯಬಹುದು ಆದರೆ ಇದು ಅರ್ಥವಾಗುವಂತಹದ್ದಾಗಿದೆ ಆದ್ದರಿಂದ vt ಯ ಅಭಿವ್ಯಕ್ತಿಯನ್ನು ಇಲ್ಲಿ ಬರೆಯಿರಿ ಇದರ ವ್ಯುತ್ಪನ್ನವನ್ನು ತೆಗೆದುಕೊಳ್ಳಿ ಆದ್ದರಿಂದ ಇದು c 14 Farad d vd t ಎಂದಾಗುತ್ತದೆ ಆದ್ದರಿಂದ ನಾನು ಇದನ್ನು ಸ್ಪಷ್ಟಗೊಳಿಸುತ್ತೇನೆ ಆದ್ದರಿಂದ i 12 92 e t 3 t5 272 e 3 t5 ಅಂದರೆ i 12 9 e 3 t5 ಆಂಪಿಯರ್ ಎಂದಾಗುತ್ತದೆ ಈ v 10 i 15 ಆಗಿದೆ ಎಂಬುದನ್ನು ಗಮನಿಸಿ ಈ ಸರ್ಕ್ಯೂಟ್ಗೆ ನಾನು KVL ಅನ್ನು ಅನ್ವಯಿಸಲು ಬಯಸುತ್ತೇನೆ ಆದ್ದರಿಂದ ಈ ವೋಲ್ಟೇಜ್ V ಎಂದರೆ ಅದು 10 i v 15 0 ಆಗುತ್ತದೆ ಅಂದರೆ 10 i v 15 ಅದು ತೃಪ್ತಿಗೊಳ್ಳುತ್ತದೆ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಆದ್ದರಿಂದ ಎಲ್ಲಾt ಗಳಿಗೆ v 100 volt ಅಂದರೆ t 0 ಇದ್ದಾಗ v0 100 volt ಮತ್ತು t 0 ಇದ್ದಾಗ 10 90 e t 3 t5 volt ಆಗಿದೆ ಮತ್ತು ಅದೇ ರೀತಿ ನಾನು t 0 ಇದ್ದಾಗ i 10 ಆಂಪಿಯರ್ ಮತ್ತು t 0 ಕ್ಕಿಂತ ದೊಡ್ಡದಾದರೆ i½ 9 e t 3 t5 ಆಂಪಿಯರ್ ಆಗಿದೆ ಆದ್ದರಿಂದ ಈಗ ನೀವು ಇದನ್ನು ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಈ ವಿಷಯಗಳು ಅಷ್ಟೇನೂ ಕಷ್ಟವಲ್ಲ ಆದ್ದರಿಂದ ಸಂಪೂರ್ಣ ಪ್ರತಿಕ್ರಿಯೆ ಯನ್ನು ನೋಡುವ ಇನ್ನೊಂದು ವಿಧಾನವೆಂದರೆ ಅದನ್ನು ಎರಡು ಘಟಕ ಗಳನ್ನಾಗಿ ಬೇರ್ಪಡಿಸುವುದು ಒಂದು ನೈಸರ್ಗಿಕ ಪ್ರತಿಕ್ರಿಯೆ ಮತ್ತು ಇನ್ನೊಂದು ಬಲವಂತದ ಪ್ರತಿಕ್ರಿಯೆ ಆದ್ದರಿಂದ ಒಟ್ಟು ಸಂಪೂರ್ಣ ಪ್ರತಿಕ್ರಿಯೆಯನ್ನು ಸಂಪೂರ್ಣ ಪ್ರತಿಕ್ರಿಯೆ ಶಕ್ತಿಯನ್ನು ಸಂಗ್ರಹಿಸಿದ ನೈಸರ್ಗಿಕ ಪ್ರತಿಕ್ರಿಯೆ ಅದು ಮೂಲ ಸರ್ಕ್ಯೂಟ್ ಆಗಿರುವ ನೈಸರ್ಗಿಕ ಪ್ರತಿಕ್ರಿಯೆ ಬಲವಂತದ ಪ್ರತಿಕ್ರಿಯೆ ಅದು ಸ್ವತಂತ್ರ ವೋಲ್ಟೇಜ್ ಮೂಲ ಅಥವಾ ಸ್ವತಂತ್ರ ವಿದ್ಯುತ್ ಮೂಲವಾಗಿರಬಹುದು ಎಂದು ಬರೆಯಬಹುದು ಅಂದರೆ v ನೈಸರ್ಗಿಕ ಪ್ರತಿಕ್ರಿಯೆ vn ಬಲವಂತದ ಪ್ರತಿಕ್ರಿಯೆ vf ಇದು ಸಮೀಕರಣ 59 ಆದ್ದರಿಂದ ಸಮೀಕರಣ 48 ರಿಂದ ಅದನ್ನು ಪುನಃ ಈ ರೀತಿ ಬರೆಯಬಹುದು ಇಲ್ಲಿ vt Vs e tτ v0Vs 1 e tτ ಎಂದು ಬರೆಯಬಹುದು ಇದು v0 e t tτ Vs Vs e t tτ ಆಗಿದೆ ಆದ್ದರಿಂದ ಅದು ನಿಜವಾಗಿ Vs v0 Vs e t tτ ಆಗಿದೆ ಆದ್ದರಿಂದ ಇದು ವಾಸ್ತವವಾಗಿ Vs v0 Vs e t tτ ಅಂದರೆ ಸಮೀಕರಣ ಆಗಿದೆ ಆದ್ದರಿಂದ ಇದು ವಾಸ್ತವವಾಗಿ v infinity v0 v infinity e t tτ ಆಗುತ್ತದೆ ಆದ್ದರಿಂದ ನೀವು Vs Vs e t tτ ಇಲ್ಲಿ Vs ಅನ್ನು ಸಾಮಾನ್ಯವಾಗಿ ತೆಗೆದುಕೊಂಡರೆ ಇದು 1 e tτ ಆಗಿರುತ್ತದೆ ಇದರರ್ಥ ಮೊದಲ ಪದ v0 e t tτ ನೈಸರ್ಗಿಕ ಪ್ರತಿಕ್ರಿಯೆ ಆಗಿದೆ ಇದು ಸರ್ಕ್ಯೂಟ್ ಮೂಲ ಕ್ಕೆ ಸಂಬಂಧಿಸಿದೆ ಮತ್ತು ಇದು ವಾಸ್ತವವಾಗಿ ಬಲವಂತದ ಪ್ರತಿಕ್ರಿಯೆ ಎಂದು ಕರೆಯಲ್ಪಡುತ್ತದೆ ಅದು ಬಾಹ್ಯ ಶಕ್ತಿಯ ವೋಲ್ಟೇಜ್ ಮೂಲಕ್ಕೆ ಸಂಬಂಧಿಸಿದೆ ಆದ್ದರಿಂದ ಇದು ವಾಸ್ತವವಾಗಿ vn ಮತ್ತು ಇದು Vs ಆದ್ದರಿಂದ vn v0 e t tτ ನೈಸರ್ಗಿಕ ಪ್ರತಿಕ್ರಿಯೆ ಮತ್ತು vn v0 e tτ ಅದು ಬಲವಂತದ ಪ್ರತಿಕ್ರಿಯೆ ಆದ್ದರಿಂದ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಆದ್ದರಿಂದ ಈ ಸಮೀಕರಣ 48 ಅನ್ನು ಈ ರೀತಿ ಬರೆಯಬಹುದು ಆದ್ದರಿಂದ ಇದು 59 60 61 ಮತ್ತು 62 ಸಮೀಕರಣವಾಗಿದೆ ಆದ್ದರಿಂದ ನೈಸರ್ಗಿಕ ಪ್ರತಿಕ್ರಿಯೆ vn ಅನ್ನು ಈಗಾಗಲೇ ವಿಭಾಗ 6 2 ರಲ್ಲಿ ವ್ಯಕ್ತಪಡಿಸಲಾಗಿದೆ ಆದ್ದರಿಂದ vf ಅನ್ನು ಬಲವಂತದ ಪ್ರತಿಕ್ರಿಯೆ ಎಂದು ಕರೆಯಲಾಗುತ್ತದೆ ಏಕೆಂದರೆ ಅದು ಸರ್ಕ್ಯೂಟ್ ಗೆ ಬಾಹ್ಯ ಬಲವನ್ನು ಅನ್ವಯಿಸಿದಾಗ ಉತ್ಪತ್ತಿಯಾಗುತ್ತದೆ ಈಗ ಸಮಾನಾಂತರ RC ಸರ್ಕ್ಯೂಟ್ ಅನ್ನು ಪರಿಗಣಿಸಿ ಆದರೆ ಇಲ್ಲಿ ವಿದ್ಯುತ್ ಮೂಲವಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಸಹ i ut ಅನ್ನು ನೀಡಲಾಗಿದೆ ಮತ್ತು t 0 ಗಿಂತ ಕಡಿಮೆ ಇದ್ದಾಗ u 0 ಎಂದು ನಿಮಗೆ ತಿಳಿದಿದೆ t 0 ಗಿಂತ ದೊಡ್ಡದಾದಾಗ ಅದು 1 ಆಗಿರುತ್ತದೆ ಆದ್ದರಿಂದ t 0 ಗಿಂತ ಕಡಿಮೆ ಇದ್ದಾಗ ನನ್ನ i u t 0 ಮತ್ತು t 0 ಗಿಂತ ದೊಡ್ಡದಾದಾಗ ಅದು i ಆಗಿರುತ್ತದೆ ಆದ್ದರಿಂದ ಇದು step input ಮತ್ತು ಇದು ಸಮಾನಾಂತರ R C ಸರ್ಕ್ಯೂಟ್ ಆಗಿದೆ ಆದ್ದರಿಂದ t 0 ಗಿಂತ ದೊಡ್ಡದಾಗಿದ್ದಾಗ iu t I ಆಗುತ್ತದೆ ಏಕೆಂದರೆ u 1 ಆಗಿರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ u ಇಲ್ಲದಿದ್ದರೆ ಅದು I ಅನ್ನು ಪ್ರತಿನಿಧಿಸುತ್ತದೆ ಸರ್ಕ್ಯೂಟ್ ಸ್ಥಿರ ಸ್ಥಿತಿ ಹೊಂದಿದ್ದರೆ ಇದು ಓಪನ್ ಸರ್ಕ್ಯೂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಅಂದರೆ ಈ ಕೆಪಾಸಿಟರ್ ನ ವೋಲ್ಟೇಜ್ vc ಅನ್ನು ಸ್ಥಿರ ಸ್ಥಿತಿಯ ಪ್ರತಿಕ್ರಿಯೆ ಎಂದು ಕರೆಯಬಹುದು ಅಥವಾ ಅದು vc infinity ಆಗಿರುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ vc V steady state vc infinity ಆಗಿರುತ್ತದೆ ಮತ್ತು ಈ I ಪ್ರವಾಹವು ಈ ರೀತಿ ಹರಿಯುತ್ತದೆ ಆದ್ದರಿಂದ ಅದು I R ಆಗಿರುತ್ತದೆ ಇದು ನಿಮಗೆ ಅರ್ಥವಾಗುವಂತಹದ್ದಾಗಿದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ τ ಸಮಯ ಸ್ಥಿರ ಇದರ ಆಧಾರದ ಮೇಲೆ ಅಂದರೆ C R ಎಂದಾಗುತ್ತದೆ ಆದ್ದರಿಂದ ಈ ನೈಸರ್ಗಿಕ ಪ್ರತಿಕ್ರಿಯೆ ಮತ್ತು ಬಲವಂತದ ಪ್ರತಿಕ್ರಿಯೆಯನ್ನು ಬಳಸಿ ವೋಲ್ಟೇಜ್ ಅಥವಾ ವಿದ್ಯುತ್ ಪ್ರವಾಹದ ಸಮೀಕರಣವನ್ನು ಪಡೆಯೋಣ ಆರಂಭದಲ್ಲಿ ಕೆಪಾಸಿಟರ್ ನ ಆರಂಭಿಕ ವೋಲ್ಟೇಜ್ vc 0 v0 ಎಂದು ಭಾವಿಸೋಣ ಆದರೆ ಅದು 0 ಸಹ ಆಗಿರಬಹುದು ಆದರೆ ನಾವು vc 0 v0 ಎಂದು ಭಾವಿಸೋಣ ಮತ್ತು ಸ್ಥಿರ ಸ್ಥಿತಿಯಲ್ಲಿ vc infinity I R ಎಂದು ತಿಳಿದುಕೊಳ್ಳೋಣ ಆದ್ದರಿಂದ vc t vc infinity vc 0 vc infinity e t tτ ಎಂದು 48 ಸಮೀಕರಣದಿಂದ ತಿಳಿದಿದ್ದೇವೆ ಆದ್ದರಿಂದ vc t I R ಆಗಿದೆ vc infinity I R v0 ಏಕೆಂದರೆ ಕೆಪಾಸಿಟರ್ನ ಆರಂಭಿಕ ಮೌಲ್ಯವು v0 ಎಂದು ಭಾವಿಸಿದ್ದೇವೆ ಆದ್ದರಿಂದ v0 I R e t tτ ಅಥವಾ v0 e t tτ ಇದು ನನ್ನ ಪ್ರಕಾರ v0 e t tτ I R I R e t tτ ಆಗುತ್ತದೆ ನಂತರ I R ಅನ್ನು ಸಾಮಾನ್ಯ ಅಂಶವಾಗಿ ತೆಗೆದುಕೊಳ್ಳಿ 1 e t tτ ಎಂದಾಗುತ್ತದೆ ಇದು ಸಮೀಕರಣ 63 ಆದ್ದರಿಂದ vn ಎನ್ನುವುದು ನೈಸರ್ಗಿಕ ಪ್ರತಿಕ್ರಿಯೆ ಅದು v0 e t tτ ಒಂದು ಮೂಲ ಸರ್ಕ್ಯೂಟ್ ನ ಪೂರ್ವ ಮೂಲದಂತೆ ಇರುತ್ತದೆ ಮತ್ತು vf ಬಲವಂತದ ಪ್ರತಿಕ್ರಿಯೆ ಅಂದರೆ I R 1 e t tτ ಆಗಿರುತ್ತದೆ ಇದು ಸರಳ ಸಮಾನಾಂತರ RC ಸರ್ಕ್ಯೂಟ್ ನ current ಮೂಲವಾಗಿದೆ ಇಲ್ಲಿ step input ಅನ್ನು ನೀಡುತ್ತೇನೆ ಈಗ ಮುಂದಿನದಾಗಿ RL ಸರ್ಕ್ಯೂಟ್ ನ step response ಅನ್ನು ನೋಡೋಣ ಆದ್ದರಿಂದ ಈ ಸಂದರ್ಭದಲ್ಲಿ ಆಕೃತಿ 55 RL ಸರ್ಕ್ಯೂಟ್ ಅನ್ನು ತೋರಿಸುತ್ತದೆ ಮತ್ತು ಅದನ್ನು ಆಕೃತಿ 56 ರಲ್ಲಿ ತೋರಿಸಿರುವಂತೆ ಬದಲಾಯಿಸಬಹುದು ಇದು RL ಸರ್ಕ್ಯೂಟ್ ಆಗಿದೆ t 0 ಇದ್ದಾಗ ಸ್ವಿಚ್ ಮುಚ್ಚಲಾಗಿದೆ ಎಂದು ಭಾವಿಸೋಣ ಆದ್ದರಿಂದ ಇದು ಸರಳ RC ಸರ್ಕ್ಯೂಟ್ ಎಂದು ಪರಿಗಣಿಸೋಣ ಇಲ್ಲಿ ಸಹ ಇದು ಸರಳವಾದ RL ಸರ್ಕ್ಯೂಟ್ ಆಗಿದೆ ಇದು L ಎಲ್ ಮತ್ತು ಇದರ ವೋಲ್ಟೇಜ್ vt ಆಗಿದೆ ಧ್ರುವೀಯತೆಯನ್ನು ಎಂದು ಗುರುತಿಸಲಾಗಿದೆ ಮತ್ತು ವಿದ್ಯುತ್ ಪ್ರವಾಹ I ಹೀಗೆ ಹರಿಯುತ್ತಿದೆ ಈಗ ಸ್ವಿಚ್ ಮುಚ್ಚಿದಾಗ ಅದು ಹೀಗಿರುತ್ತದೆ ಮತ್ತು ಸ್ಥಿರ ಸ್ಥಿತಿಯಲ್ಲಿ ಈ ಇಂಡಕ್ಟರ್ ಶಾರ್ಟ್ ಸರ್ಕ್ಯೂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಸ್ಥಿರ ಸ್ಥಿತಿಯ ಪ್ರಚೋದಕವು ಶಾರ್ಟ್ ಸರ್ಕ್ಯೂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಇದು ಪ್ರಸ್ತುತ i ಆಗಿದ್ದರೆ ನಮ್ಮ ಸ್ಥಿರ ಸ್ಥಿತಿಯ v infinity Vs R ಆಗಿರುತ್ತದೆ ಸಹಜವಾಗಿ ಸ್ವಿಚ್ ಮುಚ್ಚಿದ ನಂತರ t 0 ಕ್ಕಿಂತ ದೊಡ್ಡದಾಗಿದೆ ಇಂಡಕ್ಟರ್ ಶಾರ್ಟ್ ಸರ್ಕ್ಯೂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಕೆಪಾಸಿಟರ್ ಡಿಸಿ ಯ ಸ್ಥಿರ ಸ್ಥಿತಿಗೆ ಓಪನ್ ಸರ್ಕ್ಯೂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಆದ್ದರಿಂದ ಈ ಸರ್ಕ್ಯೂಟ್ ಅನ್ನು ಈ ರೀತಿ ಪುನಃ ಚಿತ್ರಿಸಬಹುದು ಇದು V ಸ್ಟೆಪ್ ಇನ್ಪುಟ್ Vs u ಮತ್ತು ಇದು L ಆಗಿರುತ್ತದೆ L ನ ವೋಲ್ಟೇಜ್ ಮುಂಚಿನಂತೆಯೇ vt ಆಗಿರುತ್ತದೆ ಈ ವಿಷಯದಲ್ಲಿ t 0 ಕ್ಕಿಂತ ಕಡಿಮೆ ಇದ್ದಾಗ Vs u 0 ಗೆ ಸಮಾನವಾಗಿರುತ್ತದೆ ಮತ್ತು t 0 ಗಿಂತ ದೊಡ್ಡದಾದಾಗ ಅದು Vs ಆಗಿದೆ ಆದ್ದರಿಂದ ಅದಕ್ಕಾಗಿಯೇ ಇದನ್ನು Vs u ಎಂದು ಬರೆಯಲಾಗಿದೆ ಆದ್ದರಿಂದ ನಾನು ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಆದ್ದರಿಂದ ಇಂಡಕ್ಟರ್ ಕರೆಂಟ್ i ಅನ್ನು ಕಂಡುಹಿಡಿಯುವುದು ನಮ್ಮ ಉದ್ದೇಶ ಆಗಿದೆ ಇದು ಇಂಡಕ್ಟರ್ ಕರೆಂಟ್ i ಆಗಿದೆ ಸರ್ಕ್ಯೂಟ್ ಪ್ರತಿಕ್ರಿಯೆಯಾಗಿ 59 ರಿಂದ 62 ರ ಸಮೀಕರಣ ತಂತ್ರವನ್ನು ಬಳಸುತ್ತೇನೆ ಇದರರ್ಥ ಈ ಸಮೀಕರಣವನ್ನು ನೀವು 59 60 61 62 ರಿಂದ v vn vf ಎಂಬುದಾಗಿ ಬಳಸುತ್ತೀರಿ ಅಂತೆಯೇ i in i f ಅದೇ ಪರಿಕಲ್ಪನೆಯನ್ನು ಅನ್ವಯಿಸಿ ಈ ಸಂದರ್ಭದಲ್ಲಿ ನಾನು i in i f ಎಂದು ಬರೆಯುತ್ತೇನೆ ಇಲ್ಲಿ in ವಿದ್ಯುತ್ ಪ್ರವಾಹದ ನೈಸರ್ಗಿಕ ಪ್ರತಿಕ್ರಿಯೆ ಮತ್ತು i f ಎಂಬುದು ವಿದ್ಯುತ್ ಪ್ರವಾಹದ ಬಲವಂತದ ಪ್ರತಿಕ್ರಿಯೆಯಾಗಿದೆ ಆದ್ದರಿಂದ ನೈಸರ್ಗಿಕ ಪ್ರತಿಕ್ರಿಯೆ ಯಾವಾಗಲೂ ಘಾತೀಯವಾಗಿ ಕ್ಷೀಣಿಸುತ್ತದೆ ಆದ್ದರಿಂದ ಇದನ್ನು e t ಎಂದು ಬರೆಯುತ್ತೇವೆ ಮತ್ತು ಅದು ಸರಳವಾಗಿ R L ಸರ್ಕ್ಯೂಟ್ ಆಗಿದೆ ಆದ್ದರಿಂದ τ L R ಸಮಯದ ಸ್ಥಿರತೆಯು ಇದು ಸಮೀಕರಣ 67 ಎಂದು ಹೇಳೋಣ ಮತ್ತು τ ಸ್ಥಿರವಾಗಿರುತ್ತದೆ ಹಾಗಾಗಿ ಇದನ್ನು ನೀವು ನಿರ್ಧರಿಸಬೇಕು ನೈಸರ್ಗಿಕ ಪ್ರತಿಕ್ರಿಯೆ ಯಾವಾಗಲೂ ಘಾತೀಯವಾಗಿ ಕ್ಷೀಣಿಸುತ್ತದೆ ಆದ್ದರಿಂದ ನೇರವಾಗಿ in a e t tτ ಎಂದು ಬರೆಯುತ್ತೇನೆ a ಅನ್ನು ನಂತರ ನಿರ್ಧರಿಸಬಹುದು ಈಗ ಬಲವಂತದ ಪ್ರತಿಕ್ರಿಯೆಯು ಸ್ವಿಚ್ ಮುಚ್ಚಿದ ಬಹಳ ಸಮಯದ ನಂತರದ ವಿದ್ಯುತ್ಪ್ರವಾಹದ ಮೌಲ್ಯವಾಗಿದೆ ಆದ್ದರಿಂದ ಯಾವಾಗಲೂ 5τ ಸಮಯದ ನಂತರ ನೈಸರ್ಗಿಕ ಪ್ರತಿಕ್ರಿಯೆ ಮೂಲಭೂತವಾಗಿ ಕೊನೆಯಾಗುತ್ತದೆ ಆದ್ದರಿಂದ ಆ ಸಮಯದಲ್ಲಿ t 5τ ಆಗಿರುತ್ತದೆ ಆದ್ದರಿಂದ ಇಂಡಕ್ಟರ್ ಶಾರ್ಟ್ ಸರ್ಕ್ಯೂಟ್ ಆಗುತ್ತದೆ ಮತ್ತು ಅದರ ವೋಲ್ಟೇಜ್ 0 ಆಗಿರುತ್ತದೆ ಇದರರ್ಥ ಈ ಸರ್ಕ್ಯೂಟ್ಗಾಗಿ ಸ್ವಿಚ್ ಅನ್ನು ಮುಚ್ಚಿದಾಗ ಮತ್ತು ಅದನ್ನು ದೀರ್ಘಕಾಲದವರೆಗೆ ಇರಿಸಿದಾಗ ಇಂಡಕ್ಟರ್ ಶಾರ್ಟ್ ಸರ್ಕ್ಯೂಟ್ನಂತೆ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ iinfinity VsR ಆಗುತ್ತದೆ ಇದು i f ಅಂದರೆ ಬಲವಂತದ ಪ್ರತಿಕ್ರಿಯೆ ಆಗಿರುತ್ತದೆ ಇದು iinfinity Vs R ಆಗಿರುತ್ತದೆ ಆದ್ದರಿಂದ 67 ಮತ್ತು 68 ರ ಸಮೀಕರಣವನ್ನು ಬಳಸಿ ಇದನ್ನು i a e t to ಎಂದು ಬರೆಯಬಹುದು ಇದು ನೈಸರ್ಗಿಕ ಪ್ರತಿಕ್ರಿಯೆಗೆ ಸಮಾನವಾಗಿರುತ್ತದೆ ಮತ್ತು ಸ್ಥಿರ ಸ್ಥಿತಿಯ ಬಲವಂತದ ಪ್ರತಿಕ್ರಿಯೆ Vs R ಆಗಿದೆ ಹಾಗೂ if i infinity ಆಗಿರುತ್ತದೆ ಆದ್ದರಿಂದಬಲವಂತದ ಪ್ರತಿಕ್ರಿಯೆಯು if I steady state iinfinity Vs R ಆಗಿರುತ್ತದೆ ಆದ್ದರಿಂದ ಅದು ಮತ್ತು i0 i0 ಎಂದು ಪ್ರಚೋದಕದ ಪ್ರಾರಂಭಿಕ ವಿದ್ಯುತ್ಪ್ರವಾಹ i0 ಎಂದು ಊಹಿಸಿಕೊಳ್ಳಿ ಇದು Vs ಹೊರತುಪಡಿಸಿ ಬೇರೆ ಮೂಲದಿಂದ ಬರಬಹುದು ಎಂದು ನಾವು ಭಾವಿಸುತ್ತೇವೆ ಇಂಡಕ್ಟರ್ ಮೂಲಕ ವಿದ್ಯುತ್ಪ್ರವಾಹವು ತ್ವರಿತವಾಗಿ ಬದಲಾಗುವುದಿಲ್ಲ ಎಂದು ತಿಳಿದಿದ್ದೇವೆ ಅಂದರೆ ಸ್ವಿಚ್ ಮುಚ್ಚಲ್ಪಟ್ಟಾಗ i0 i0 i0 ಏಕೆಂದರೆ ಇಂಡಕ್ಟರ್ ಮೂಲಕ ವಿದ್ಯುತ್ಪ್ರವಾಹವು ತ್ವರಿತವಾಗಿ ಬದಲಾಗುವುದಿಲ್ಲ ಆದ್ದರಿಂದ t 0 ಇದ್ದಾಗ i i0 ಆಗಿರುತ್ತದೆ ಆದ್ದರಿಂದ 69 ಸಮೀಕರಣದಲ್ಲಿ t 0 ಆದಾಗ i I0 ಆಗುತ್ತದೆ ಆದ್ದರಿಂದ ನೀವು ಹಾಗೆ ಮಾಡಿದರೆ i0 I0 a Vsr ಎಂದು ಬರೆಯಬಹುದು ಇದರಿಂದ ನೀವು a i0 VsR ಅನ್ನು ಪಡೆಯುತ್ತೀರಿ ಈ a ಮೌಲ್ಯವನ್ನು 69 ರ ಸಮೀಕರಣದಲ್ಲಿ ಉಪಯೋಗಿಸಿದಾಗ ನೀವು i t i0 VsR e t t up tτ VsR ಅನ್ನು ಪಡೆಯುತ್ತೀರಿ ಇದು ಸಮೀಕರಣ 72 ಆದ್ದರಿಂದ VsR i0 VsR e t tτ ಈ ಪದವನ್ನು ಮೊದಲು ಬರೆಯುವುದು ಆದ್ದರಿಂದ ಈ ಸಮೀಕರಣವು ಬೇರೇನೂ ಅಲ್ಲ ಇದು iinfinity VsR ಎಂದಾಗುತ್ತದೆ ಮತ್ತು ಆರಂಭಿಕ ಮೌಲ್ಯ i0 ಆಗಿದೆ ಮತ್ತೆ ಅದು ಮೊದಲಿನಂತೆಯೇ i0 iinfinity e t tτ ಆಗುತ್ತದೆ i0 I0 ಆಗಿದೆ ಮೊದಲೇ ಹೇಳಿ ದಂತೆ iinfinity VsR ಆಗಿದೆ ಆದ್ದರಿಂದ ಸ್ವಿಚಿಂಗ್ t t 0 ಸಮಯದಲ್ಲಿ ನಡೆದರೆ ಅದು i t 0 ಆಗುತ್ತದೆ ಏಕೆಂದರೆ t t0 ಆದಾಗ ನೀವು t0 ನಲ್ಲಿರುವ ಆರಂಭಿಕ i ಮೌಲ್ಯವನ್ನು ಪಡೆಯಬೇಕು ಅದು ಅದು it 0 ಆಗಿದೆ ಆದ್ದರಿಂದiinfinity ಇದೆ ಮತ್ತು ಇಲ್ಲಿ e tτ ಗೆ ಬದಲಾಗಿ ಅದು e t t t 0τ ಆಗಿರುತ್ತದೆ ಆದ್ದರಿಂದ i0 0 ಆಗಿದ್ದರೆ ಮತ್ತು ಆರಂಭಿಕ ಪ್ರವಾಹವು 0 ಆಗಿದ್ದರೆ t0 ಆದಾಗ i t 0 ಎಂದು ಬರೆಯಬಹುದು it i0 0 ಆಗಿದೆ ಮತ್ತು ನಂತರ t 0 ಗಿಂತ ದೊಡ್ಡದಾಗಿದ್ದರೆ ಅದು VsR 1 e t tτ ಆಗಿದೆ ಆರಂಭಿಕ ವಿದ್ಯುತ್ಪ್ರವಾಹ i0 0 ಎಂದು ಪರಿಗಣಿಸಿದರೆ ಇದು ಸಮೀಕರಣ 76 ಆಗುತ್ತದೆ ಆದ್ದರಿಂದ ಅಥವಾ ಈ ವಿಷಯವನ್ನು ಸರಳವಾಗಿ ಈ ರೀತಿ ಬರೆಯಬಹುದು ಏಕೆಂದರೆ t 0 ಗಿಂತ ದೊಡ್ಡದಾಗಿದ್ದರೆ ನೀವು ಇದನ್ನು i t VsR 1 e t tτ u ಎಂದು ಬರೆಯಬಹುದು ಆದ್ದರಿಂದ t0 ಆಗಿದ್ದರೆ u 0 ಆಗಿರುತ್ತದೆ t 0 ಗಿಂತ ದೊಡ್ಡದಾದಂತೆ u 1 ಆಗಿರುತ್ತದೆ ಆದ್ದರಿಂದ ಈ ಎರಡನ್ನು ಜೊತೆಗೂಡಿಸಿ ನೀವು Vs R1 e t t τ u ಎಂದು ಒಂದು ಪದದಲ್ಲಿ ಬರೆಯಬಹುದು ಇದು ಸಮೀಕರಣ 77 ಆಗಿರುತ್ತದೆ ಆದ್ದರಿಂದ ಸಮೀಕರಣ 77 ವಾಸ್ತವವಾಗಿ i0 0 ಇದ್ದಾಗ RL ಸರ್ಕ್ಯೂಟ್ ನ step response ಅನ್ನು ನೀಡುತ್ತದೆ ಇಂಡಕ್ಟರ್ನ ವೋಲ್ಟೇಜ್ ಅನ್ನು 77 ನೇಯ ಸಮೀಕರಣದಿಂದ ಪಡೆಯಬಹುದು ಆದ್ದರಿಂದ ಅದು vt L d i t ಆದ್ದರಿಂದ ನೀವು ಇದರ ವ್ಯುತ್ಪನ್ನವನ್ನು ಮಾಡಿದರೆ ನೀವು Vs R L τ e t tτ ಅನ್ನು ಪಡೆಯುತ್ತೀರಿ ಆದರೆ LR τ ಆಗಿದೆ ಆದ್ದರಿಂದ τ ರದ್ದುಗೊಳ್ಳುತ್ತದೆ ಆದ್ದರಿಂದ ಇದು vt Vs e t tτ ಆಗಿರುತ್ತದೆ ಆದರೆ ಇಲ್ಲಿ u ಲಗತ್ತಿಸಲಾಗಿದೆ ಅಂದರೆ t 0 ಕ್ಕಿಂತ ಕಡಿಮೆ ಆಗಿದ್ದರೆ u 0 ಆಗಿದೆ ಆದ್ದರಿಂದ ಅದು 0 ಆಗಿರುತ್ತದೆ ಮತ್ತು t 0 ಕ್ಕಿಂತ ದೊಡ್ಡದಾದರೆ u 1 ಆಗಿದ್ದು vt Vs e t tτ ಆಗಿರುತ್ತದೆ ಆದ್ದರಿಂದ ಇದರರ್ಥ ಇದು i t ಯ step response ಆಗಿರುತ್ತದೆ ಆದ್ದರಿಂದ RL ಸರ್ಕ್ಯೂಟ್ ನಲ್ಲಿ ಸ್ವಿಚ್ ಅನ್ನು ದೀರ್ಘಕಾಲದವರೆಗೆ ಮುಚ್ಚಿರುತ್ತದೆ ಆದ್ದರಿಂದ iinfinity ವಿದ್ಯುತ್ಪ್ರವಾಹವು Vs R ಆಗಿದೆ ಆದ್ದರಿಂದ ವಿದ್ಯುತ್ಪ್ರವಾಹದ ಸ್ಥಿರವಾದ ಮೌಲ್ಯ Vs R ಗೆ ಇರುತ್ತದೆ ಸಾಮಾನ್ಯವಾಗಿ 5 τ ನಂತರ ಅದು ಸುಮಾರು Vs R ಆಗುತ್ತದೆ ಮತ್ತು t ಯು 5τ ಗೆ ಸಮನಾದಾಗ Vs exponential decay ಆಗುತ್ತದೆ ಹಾಗೆಯೇ vt ಕೂಡ ಕ್ಷೀಣಿಸುತ್ತದೆ ಆದ್ದರಿಂದ ಇದು ಕ್ರಮೇಣ 0 ಕ್ಕೆ ಹೋಗುತ್ತದೆ ಆದ್ದರಿಂದ t ಯು 5τ ಗಿಂತ ದೊಡ್ಡದಾದಾಗ ಅದು ಸುಮಾರು 0 ಆಗುತ್ತದೆ ಆದ್ದರಿಂದ R L ಸರ್ಕ್ಯೂಟ್ ನಲ್ಲಿ step input ಇದ್ದಾಗ ಇದು ವಿದ್ಯುತ್ ನ ರೇಖಾಚಿತ್ರ ಮತ್ತು ಇದು ವೋಲ್ಟೇಜ್ ನ ರೇಖಾಚಿತ್ರವಾಗಿದೆ ಆದ್ದರಿಂದ ಇದು R L ಸರ್ಕ್ಯೂಟ್ ನಲ್ಲಿ i0 0 ರೊಂದಿಗಿನ step response ಆಗಿದೆ ಆರಂಭಿಕ ಇಂಡಕ್ಟರ್ ವಿದ್ಯುತ್ಪ್ರವಾಹವಿಲ್ಲ ಮೊದಲನೆಯದು ವಿದ್ಯುತ್ ಪ್ರತಿಕ್ರಿಯೆ ಮತ್ತು ಎರಡನೆಯದು ವೋಲ್ಟೇಜ್ ಪ್ರತಿಕ್ರಿಯೆ ಇರುತ್ತದೆ